ಲೋಡ್ ಫ್ಲೋ ಅಧ್ಯಯನ ಮುಂದುವರಿಕೆ ಸರಿ ಆದ್ದರಿಂದ ಈಗ J1 ರ ಕರ್ಣೀಯ ಅಂಶಗಳು ಇವು ಒಂದೇ ಪದವಾಗಿರುತ್ತವೆ ಏಕೆಂದರೆ ಅದು dPidk ಆಗಿದೆ ಉದಾಹರಣೆಗೆ ಇದಕ್ಕಾಗಿ ಅಂದರೆ P2 ವಿಸ್ತರಣೆಯನ್ನು ನೀವು ಪುನಃ ಬರೆಯಬಹುದು dPidk ViVkYikik ik ಅದೇ ವಿಷಯ ಪುನಃ ಬರೆಯಲು ಪ್ರಯತ್ನಿಸಿದರೆ ಮತ್ತು ಉದಾಹರಣೆಗೆ P2 P2 ಗೆ ಸಮಾನವಾಗಿರುತ್ತದೆ V2 ನಂತರ V1 ಆಗುವುದು ನಂತರ Y21 ನಂತರ cos 21 21 V22ನಂತರ Y22 ಪ್ಲಸ್ V2 V4ನಂತರ Y24 24 24 ಪ್ಲಸ್ ಇದು ನಿಮ್ಮ ಆ ಕೊನೆಯ ಪದ ನಾನು ಮೂರನೇ ಪದವನ್ನು ಇಲ್ಲಿ ಎಲ್ಲೋ ಬರೆದಿದ್ದೇನೆ ನಾನು ಇಲ್ಲಿ V2ಅನ್ನು ಹಾಕುತ್ತಿದ್ದೇನೆ ನಂತರ V3 ನಂತರ Y23 ಅಲ್ಲವೇ ನಂತರ cos 21 21 V22ಅನ್ನು ಕೊಸೈನ್ ಮಾಡುತ್ತೇನೆ ಈಗ ನೀವು dPidkತೆಗೆದುಕೊಳ್ಳಬೇಕು ಎಂದು ಭಾವಿಸಿದರೆ ಅವರು dPidkಎಂದು ಬರೆಯುತ್ತಾರೆ ಆದ್ದರಿಂದ i k ಗೆ ಸಮನಾಗಿಲ್ಲ Pi ಕರ್ಣೀಯ ಅಂಶಕ್ಕೆಸಮನಾಗಿರುತ್ತದೆ ಅದನ್ನು ನಾವು ನೋಡಿದ್ದೇವೆ ಆದ್ದರಿಂದ i k ಗೆ ಸಮನಾಗಿಲ್ಲ i 2 ಎಂದು ಹೇಳೋಣ ಮತ್ತು ಉದಾಹರಣೆಗೆ k 3 ಎಂದು ಹೇಳಿದರೆ ಇದರರ್ಥ ನೀವು ಡರಿವಿಟಿವ ಅನ್ನು ತೆಗೆದುಕೊಂಡರೆ ಅಂದರೆ dP2d3 ಹಾಗಾಗಿ ಈ ಪದವು d3ಇಂದ ಸ್ವತಂತ್ರವಾಗಿದೆ ಆದ್ದರಿಂದ ಇದು '0' ಆಗಿದೆ ಎರಡನೇ ಪದ ಕೂಡ '0' ಆಗಿದೆ ಮತ್ತು ಮೂರನೆಯ ಪದವು ಇದೆ ಅದನ್ನು ನೀವು ಮೈನಸ್ ಎಂದು ಕರೆಯುವಿರಿ ಇದು ನಿಮ್ಮ ಕೊಸೈನ್ ಆಗಿದೆ ಆದ್ದರಿಂದ ಡರಿವಿಟಿವ ಮೈನಸ್ ಆಗಿದೆ ಮತ್ತು ಅದು 3 ಆಗಿದೆ ಆದ್ದರಿಂದ ಇದು ಉದಾಹರಣೆಗೆ V2V3Y23ನಂತರ 23 23 ಆಗಿದೆ ಮತ್ತು ಇದು 3 ಯಿಂದ ಸ್ವತಂತ್ರವಾಗಿದೆ ಆದ್ದರಿಂದ ಕೊನೆಯ ಪದವು '0' ಆಗಿದೆ ಆದ್ದರಿಂದ ಕೇವಲ ಒಂದೇ ಪದವಾಗಿದೆ ಅದಕ್ಕಾಗಿಯೇ ಅವು ಆಫ್ ಕರ್ಣೀಯ ಅಂಶಗಳಾಗಿವೆ ಅದು ಯಾವಾಗಲೂ ಏಕ ಪದವಾಗಿರುತ್ತದೆ ಆದರೆ ಕರ್ಣೀಯ ಅಂಶಗಳು k≠i ಆದರೆ ಅದು ಈ ಪದದ ಸಮ್ಮೇಶನ್ ಆಗಿರುತ್ತದೆ ಆದ್ದರಿಂದ ಇವು J1ನ ಆಫ್ ಕರ್ಣೀಯ ಅಂಶಗಳಾಗಿವೆ ಇದು 58 ನೇ ಸಮೀಕರಣವಾಗಿದೆ ಆದರೆ k ಯು i ಗೆ ಸಮಾನವಾಗಿಲ್ಲ ಆದ್ದರಿಂದ ಅಂತೆಯೇ J4 ನ ಕರ್ಣೀಯ ಅಂಶಗಳು ಆದ್ದರಿಂದ ಈ ಸಂದರ್ಭದಲ್ಲಿ J4 ನ ಕರ್ಣೀಯ ಅಂಶಗಳಾಗಿರುವ Qi ಏನಾಗಬಹುದು ಎಂಬುದನ್ನು ಮತ್ತೆ ನಾನು ವಿಸ್ತರಿಸಬೇಕಾಗಿದೆ ಮತ್ತು ಇದು ಏನು ಎಂದು ನಾನು ನಿಮಗೆ ಹೇಳಬೇಕಾಗಿದೆ ಮೊದಲು ನಿಮಗೆ dQidVi ಪರಿಮಾಣದ ಪ್ರಮಾಣವನ್ನು ಹೇಳುತ್ತೇನೆ ಆ ಪ್ರಮಾಣ ಮೈನಸ್ 2Vi ನಂತರ ಪ್ರಮಾಣ Yii sin ಮೈನಸ್ k ಯು 1 ರಿಂದ n ಗೆ ಸಮಾನವಾಗಿರುತ್ತದೆ k ಯು i ಗೆ ಸಮಾನವಾಗಿರುವುದಿಲ್ಲ ಇದು Vkಪ್ರಮಾಣ ಪ್ರಮಾಣ YkYikಇದು ಸೈನ್ಆಗಿರುವುದು ನಂತರ ik ik ಮತ್ತು ಇಲ್ಲಿ ಎಲ್ಲದರ ಸಮ್ಮೇಶನ್ ಆದರೆ ನೋಡಿದಾಗ ಈ ಪದವು ಸಹ ಇದೆ ಮತ್ತು ಈ k ಯು i ಗೆ ಸಮವಾಗಿಲ್ಲ dQidVi 2ViYiiii k1 k≠inVkYkYik ik ik ಆದ್ದರಿಂದ ಈ ಅಭಿವ್ಯಕ್ತಿಯನ್ನು ನೀವು ವಿಸ್ತರಿಸಿದರೆ ಈ ಅಭಿವ್ಯಕ್ತಿ Qi ಅಂದರೆ ಸಮೀಕರಣ 51 ಇದು ನಿಮ್ಮ Q1 ಅಭಿವ್ಯಕ್ತಿಯಾಗಿದೆ ಬದಲಿಗೆ Qi ಆದ್ದರಿಂದ ಅದನ್ನು ನೀವು ಏನು ಮಾಡಲು ಬಯಸುತ್ತೀರಿ ಅದನ್ನು dP2d2 ಮಾಡುವ ವಿಧಾನದಲ್ಲಿ ಮಾಡಬಹುದು i2 ಎಂದು ಭಾವಿಸೋಣ i ಯು 2 ಕ್ಕೆ ಸಮಾನವಾಗಿದ್ದಾಗ ಈ ಸಮೀಕರಣವನ್ನು ನೀವು ಬರೆಯಬಹುದು Q2 k14ViVkYiksin ik ik Q2 V2V1Y21sin 21 21 |V22|Y22sin 22 V2V3Y23sin 23 23 V2V4Y24sin 24 24 ನೀವು ಬರೆಯಬಹುದಾದ 51ನೇ ಸಮೀಕರಣ Q2ಸಿಗ್ಮಾ ಕೆ ಗೆ ಸಮಾನವಾಗಿರುತ್ತದೆ ಅದು 1 ರಿಂದ 4ಕ್ಕೆ ಸಮಾನವಾಗಿರುತ್ತದೆ ಏಕೆಂದರೆ ಎನ್ 4ಕ್ಕೆ ಸಮಾನವಾಗಿದೆ ಸರಿ ನಂತರ ನಿಮ್ಮ ಮೈನಸ್ ಚಿಹ್ನೆ ಇದೆ ಸರಿ ನಂತರ Viನಂತರ Vk ನಂತರ Yikನಂತರ ಸೈನ್ ನಂತರ ik ik ಈಗ ಇದು i 2 ಆಗಿದೆ ಆದ್ದರಿಂದ ಅದು V2ಆಗಿರುತ್ತದೆ ಇದು Y2k V2 Y2k ಇದು 2kಕೂಡ ಆಗಿದೆ ಮತ್ತು i 2ಕ್ಕೆ ಸಮವಾಗಿದೆ ಎಂದರೆ ಇದು 2ಆಗಿದೆ ಈಗ ನೀವು ಇದನ್ನು ವಿಸ್ತರಿಸಿದರೆ ಅದು ಮೈನಸ್ V2 ನಂತರ V1 ನಂತರ Y21 ನಂತರ sin⁡21 21 ಸರಿ ಆದ್ದರಿಂದ ಯಾವಾಗ k 2 ಆಗಿರುತ್ತದೆಯೋ ಆಗ ಮೈನಸ್ ಆದ್ದರಿಂದ ಅದು V2ಇದರರ್ಥ ಅದು |V22| ನಂತರ Y22 ನಂತರ ಸೈನ್ ಅದು 22 22ಅದು ರದ್ದುಗೊಳ್ಳುತ್ತದೆ ಆದ್ದರಿಂದ ಅದು 22 ನಂತರ ಮೈನಸ್ V2 ನಂತರ V3 ನಂತರ Y23ನಂತರ sin23 23 ಸರಿ ನಂತರ ಮೈನಸ್ V2ನಂತರ V4ನಂತರ Y24 ನಂತರ sin 24 24 ಈಗ ಮಾಡುವುದೇನೆಂದರೆ ನೀವು ಕರ್ಣೀಯ ಅಂಶಗಳಿಗೆ ಅನುಗುಣವಾಗಿ ಅವುಗಳ ಡರಿವಿಟಿವಗಳನ್ನು ತೆಗೆದುಕೊಂಡರೆ ಅಂದರೆ ನಿಮ್ಮ V2 dV2ಗಳಿಗೆ ಅನುಗುಣವಾಗಿ ನೀವು ಡರಿವಿಟಿವಗಳನ್ನು ತೆಗೆದುಕೊಳ್ಳಬೇಕು ಸಾಮಾನ್ಯವಾಗಿ dQidVi ಪ್ರಮಾಣವನ್ನು ಕಂಡುಹಿಡಿಯಲು ಬಯಸಿದಾಗ i2 ಅನ್ನು ತೆಗೆದುಕೊಂಡಿದ್ದೇವೆ ಆದ್ದರಿಂದ dQ2dV2 ಎಂದು ಹೇಳೋಣ ಇದನ್ನು V2 ಗೆ ಸಂಬಂಧಿಸಿದಂತೆ ಡರಿವಿಟಿವ ಆಗಿ ತೆಗೆದುಕೊಂಡರೆ ಈ ಕರ್ಣೀಯ ಪದವು dQ2dV2ಆಗುವುದು ಆದ್ದರಿಂದ ಮೊದಲ ಪದವು ಮೈನಸ್ V1 ಆಗುತ್ತದೆ ನಂತರ Y21 ನಂತರ ಸೈನ್ ನಂತರ ⁡ ⁡21 21 ಈಗ ಎರಡನೆಯ ಪದಮೈನಸ್ 2 V2 ಏಕೆಂದರೆ ನೀವು ಡರಿವಿಟಿವ ಅನ್ನು V22 ಅನುಗುಣವಾಗಿ ತೆಗೆದುಕೊಂಡಿರುವುದರಿಂದ 2V2ನಂತರ Y22 ನಂತರ sinθ22 ಮೈನಸ್ ಇದು ಹಾಗೆಯೇ ಇದಕ್ಕೆ ಅನುಗುಣವಾಗಿ ತೆಗೆದುಕೊಳ್ಳಬೇಕು ನಂತರ ಅದು V3 ನಂತರ Y33 ನಂತರ ಸೈನ್ ನಂತರ 𝜃23 𝛿2 𝛿3 ಆಗುವುದು ಕೊನೆಯದು ಮೈನಸ್ V4 ನಂತರ Y24 ನಂತರ ಸೈನ್ ನಂತರ ನಿಮ್ಮ 𝜃24 − 𝛿2 𝛿4 ಅಂದರೆ ಎಲ್ಲಾ 3 ಪದಗಳು ಅಲ್ಲಿವೆ ಇದು ಕೂಡ ಇದೆ ಆದ್ದರಿಂದ ಇಲ್ಲಿ ಎಲ್ಲಾ 4 ಪದಗಳು ಇರುವುದರಿಂದ ಯಾವುದೇ ಪ್ರಶ್ನೆಯಿಲ್ಲ ಆದ್ದರಿಂದ ಅದಕ್ಕಾಗಿಯೇ ಈ ಸಂದರ್ಭದಲ್ಲಿ ಇದು dQidVi ಇದು ಸಾಮಾನ್ಯ 2 V2 Y22 ಇರುವ ಪದವಾಗಿದ್ದರೆ 2 ರ ಬದಲು ನೀವು i ಬದಲಾಯಿಸಿದರೆ ಅದು ಸರಿ ಆದ್ದರಿಂದ ಇದು dQidVi 2ViYiisin ಮೈನಸ್ k 1 ರಿಂದ n'ಗೆ ಸಮವಾಗಿರುತ್ತದೆ k i VkYik ಈ ಸಿಗ್ಮಾ i'ಯು ik δ ಇದರರ್ಥ ಉಳಿದ 3 ಪದಗಳು ಅಲ್ಲಿವೆ ಇವುಗಳನ್ನು ಹೊರತುಪಡಿಸಿ ಇದು ಇದೆ ಇದು 'i' th ಪದ ಆದ್ದರಿಂದ ಅದನ್ನು ಸೇರಿಸಿಲ್ಲ ಆದರೆ 2 ರಿಂದ ಗುಣಿಸಲಾಗಿದೆ ನೀವು ಕೇವಲ V2Y22 sin ಅನ್ನು ಸೇರಿಸಬಹುದು ಆದರೆ ಉಳಿದ ಪದ ಮೈನಸ್ V2Y22 sin2ಅದು ಹೊರಗಿದೆ ಆದ್ದರಿಂದ ಅದಕ್ಕಾಗಿಯೇ ಕೆ ಐಗೆ ಸಮನಾಗಿಲ್ಲ ಮತ್ತು ಇದು ಪದವಾಗಿದೆ ಮತ್ತು ಇದು ಮೈನಸ್ 2Viಅದು Yi sini ಅದೇ ರೀತಿ dQidVi ಭಾಗವಹಿಸಿದರೆ k ಯು i'ಗೆ ಸಮನಾಗಿಲ್ಲದಿದ್ದರೆ ಮೊದಲಿನಂತೆಯೇ ಡೆಲ್ಟಾ ತರಹ ನಾವು ಒಂದೇ ಪದವನ್ನು ಪಡೆಯುತ್ತೇವೆ ಮೈನಸ್ ಪ್ರಮಾಣ VkYik ik ik ಉದಾಹರಣೆಗೆ ನೀವು dQ2dV3ಅನ್ನು ಕಂಡುಹಿಡಿಯಲು ಪ್ರಯತ್ನಿಸಿದರೆ ನೀವು ನೋಡುತ್ತೀರಿ ಇಲ್ಲಿ ಯಾವುದೇ V3 ಇಲ್ಲ ಅದು ಹೋಗುತ್ತದೆ V3 ಇಲ್ಲಿದೆ ಈ ಪದ ಮಾತ್ರ ಇರುತ್ತದೆ ಆದರೆ ಇಲ್ಲಿ V3 ಇಲ್ಲ ಇದು ಸೊನ್ನೆ ಆಗಿರುತ್ತದೆ ಆದ್ದರಿಂದ ಇಲ್ಲಿ ಕೇವಲ ಒಂದು ಪದ ಮಾತ್ರ ಉಳಿಯುತ್ತದೆ ಒಂದು ಪದ ಇರುತ್ತದೆ ಆದ್ದರಿಂದ ಆಫ್ ಕರ್ಣೀಯ ಅಂಶಗಳಿಗೆ ಇದು ಒಂದೇ ಪದವಾಗಿದೆ ಕರ್ಣೀಯ ಅಂಶಗಳಿಗೆ ಸಮ್ಮೇಷನ್ ಪ್ಲಸ್ ಹೈಫನ್ಗಾಗಿ ಅದು ಮೈನಸ್ ಇದು ಆಗಿದೆ ಮೈನಸ್ ಇದೆ ಆದ್ದರಿಂದ ಮೈನಸ್ ಇಲ್ಲಿಯೇ ಇದೆ ಆದ್ದರಿಂದ ಇದು ಆಫ್ ಕರ್ಣೀಯ ಅಂಶಗಳು ಇದು 60ನೇ ಸಮೀಕರಣ ∆P ∆Piಮತ್ತು ∆Qi ಪದಗಳು p ಪುನರಾವರ್ತನೆಯ ಪದಗಳಾಗಿವೆ ಬಸ್ i ನ ನಿಗದಿತ ಮತ್ತು ಲೆಕ್ಕಹಾಕಿದ ಮೌಲ್ಯಗಳ ನಡುವಿನ ವ್ಯತ್ಯಾಸವನ್ನು ಪವರ್ ರೆಸಿಡುಯಲ್ ಎನ್ನಲಾಗುತ್ತದೆ ಅಂದರೆ p ಯ ಪುನರಾವರ್ತನೆಯಲ್ಲಿ ∆Pi Pi ನಿಗದಿತ ಅಂದರೆ Pi ಯು ಇಂಜೆಕ್ಷನ್ಎಂದು ಗೌಸ್ ಸೀಡೆಲ್ ವಿಧಾನದಲ್ಲಿ ತಿಳಿದಿದೆ ಮತ್ತು pಯ ಪುನರಾವರ್ತನೆಯಲ್ಲಿ Pi ಅನ್ನು ಲೆಕ್ಕಹಾಕಲಾಗಿದೆ ಎಂದರೆ 50 ಮತ್ತು 51ನೇ ಸಮೀಕರಣದಿಂದ ಎಂದು ಲೆಕ್ಕ ಹಾಕಬೇಕಾಗಿದೆ ಇದರರ್ಥ ಈ ಸಮೀಕರಣದಲ್ಲಿ ನೀವು ಪ್ರತಿ ಪುನರಾವರ್ತನೆಯ ಸಮಯದಲ್ಲೂ ಇದನ್ನು ಲೆಕ್ಕ ಹಾಕಬೇಕು ಮತ್ತು ಅದು PV ಬಸ್ ಅಥವಾ PQ ಬಸ್ ಆಗಿದ್ದರೆ ಆ Piಅನ್ನು ನಿಗದಿಪಡಿಸಲಾಗಿದೆ ಎಂದು ತಿಳಿದಿದೆ ಆದರೆ ಇದು PQ ಬಸ್ ಆಗಿದ್ದರೆ Qi ಅನ್ನು ಕೂಡ ನಿಗದಿಪಡಿಸಲಾಗುತ್ತದೆ ಎಂದು ತಿಳಿದಿರಬೇಕು ಆದ್ದರಿಂದ ಈ 2 ಅನ್ನು ನೀವು ಪ್ರತಿ ಪುನರಾವರ್ತನೆಯಲ್ಲೂ ಸರಿಯಾಗಿ ಲೆಕ್ಕ ಹಾಕಬೇಕು ಮತ್ತು ಕನ್ವರ್ಜೆನ್ಸ್ ಮಾನದಂಡಗಳನ್ನು ಕಂಡುಹಿಡಿಯಬೇಕು ಆದ್ದರಿಂದ ಆ ಸಂದರ್ಭದಲ್ಲಿ ಈ ಮೊದಲು ತೆಗೆದುಕೊಳ್ಳುವಂತೆಯೇ ∆Pmax ಅನ್ನು ತೆಗೆದುಕೊಳ್ಳಿರಿ ಗರಿಷ್ಠ ∆P2 ∆P3 ಮತ್ತು ∆Pi ಗೆ ಸಮಾನವಾಗಿರುತ್ತದೆ ನೀವು ಇವುಗಳಲ್ಲಿ ಗರಿಷ್ಠವನ್ನು ತೆಗೆದುಕೊಳ್ಳಿ ಅಂದರೆ ಪ್ರತಿ ಪುನರಾವರ್ತನೆಯನ್ನೂ ನೀವು ಸರಿಯಾಗಿ ಪರಿಶೀಲಿಸಬೇಕು ಅದೇ ರೀತಿ∆Qmax ಗರಿಷ್ಠ ಕ್ಕೆ ಸಮನಾಗಿರುತ್ತದೆ ಇದರರ್ಥ ಇದರ ಗರಿಷ್ಠತೆಯನ್ನು ತೆಗೆದುಕೊಳ್ಳಿ ನಂತರ ∆Q2 ∆Q3 ರಿಂದ ∆Qn ಕ್ಕೆ ತೆಗೆದುಕೊಳ್ಳಿ ಈಗ 2 ಗರಿಷ್ಠವನ್ನು ನೀವು ತೆಗೆದುಕೊಳ್ಳಿ ∆Pmax ಮತ್ತು∆Qmax ಎರಡೂ ಎಪ್ಸಿಲಾನ್ಗೆ ಕಡಿಮೆ ಅಥವಾ ಸಮನಾಗಿದ್ದರೆ ಎಪ್ಸಿಲಾನ್ 10 ರ ಘಾತ ಮೈನಸ್ 4 ಮೈನಸ್ 5 ಆಗಿರಬಹುದು ಆಗ ಪರಿಹಾರವು ಒಮ್ಮುಖವಾಗುತ್ತಿದೆ ಆದ್ದರಿಂದ ಅದಕ್ಕಾಗಿಯೇ ಪ್ರತಿ ಪುನರಾವರ್ತನೆಯನ್ನು ನೀವು ಪರಿಶೀಲಿಸಬೇಕು ಆ ಪ್ರಸ್ತುತ ಮೌಲ್ಯ ಮತ್ತು ಹಿಂದಿನ ಮೌಲ್ಯ ಮತ್ತು ಪ್ರಸ್ತುತ ಮೌಲ್ಯ ಮತ್ತು ಈ ವಿಷಯದ ವ್ಯತ್ಯಾಸವನ್ನು ಪರಿಶೀಲಿಸಬೇಕು ಮತ್ತು ಈ ಸಂದರ್ಭದಲ್ಲಿ ನೀವು ಏನು ಮಾಡಬೇಕಾಗಿರುವುದು ಎಂದರೆ ಇಲ್ಲಿ ನೀವು ಸಂಪೂರ್ಣ ಮೌಲ್ಯವನ್ನು ತೆಗೆದುಕೊಳ್ಳಬೇಕು ನೀವು ಇದನ್ನುಸಂಪೂರ್ಣವಾಗಿ ತೆಗೆದುಕೊಳ್ಳಬೇಕು ಆದ್ದರಿಂದ ಇದರರ್ಥ ನೀವು ಸಂಪೂರ್ಣವನ್ನು ತೆಗೆದುಕೊಳ್ಳಬೇಕು ನಾನು ಇದನ್ನು ಹಾಕಲು ಮರೆತಿದ್ದೇನೆ ಆದ್ದರಿಂದ ಬಸ್ ವೋಲ್ಟೇಜ್ ಪ್ರಮಾಣ ಮತ್ತು ಕೋನಗಳ ಹೊಸ ಅಂದಾಜುಗಳು ಈಗ ನೀವು Vip1ನ ಪ್ರಸ್ತುತ ಮೌಲ್ಯ Vi ∆Vi ಮತ್ತು ∆ip1ನ ಪ್ರಸ್ತುತ ಮೌಲ್ಯ 𝛿i𝑝 ∆𝛿i𝑝 ಆಗಿರುತ್ತದೆ ಎಂದು ನವೀಕರಿಸಬೇಕು p ಎಂಬುದು ಪುನರಾವರ್ತನೆಯ ಎಣಿಕೆಯಾಗಿದೆ ಆದ್ದರಿಂದ ಇದು ಸಮೀಕರಣ 63 ಮತ್ತು ಇದು ಸಮೀಕರಣ 64 ಸರಿ ಆದ್ದರಿಂದ ಅಲ್ಗಾರಿದಮ್ ಆದ್ದರಿಂದ ಮೊದಲ ಹಂತವೆಂದರೆ ನೀವು ಸಿಸ್ಟಮ್ ಡೇಟಾವನ್ನು ಓದಬೇಕು ಅಂದರೆ ನೀವು ಅಗತ್ಯವಿರುವ ಎಲ್ಲಾ ಡೇಟಾವನ್ನುಯಾವುದೇ ಡೇಟಾ ಬೇಕಾದರೂ ನೀವು ಓದಬೇಕು ಹಂತ 2 ನೀವು ಬಸ್ ಅಡ್ಮಿಶನ್ ಮ್ಯಾಟ್ರಿಕ್ಸ್ Y ಬಸ್ಅನ್ನು ಸರಿಯಾಗಿ ರಚಿಸಬೇಕು ನಂತರ ಹಂತ 3 ಲೋಡ್ ಬಸ್ಸು Pi ಮತ್ತು Qi ಗಳಿಗಾಗಿ ವೇಳಾಪಟ್ಟಿ ನಿರ್ದಿಷ್ಟಪಡಿಸಲಾಗಿದೆ ಅಂದರೆ ಲೋಡ್ ಬಸ್ಸುಗಳು ಎಂದರೆ PQ ಬಸ್ಗಳು ಸರಿ ಆದ್ದರಿಂದ ನೀವು ಇದನ್ನು ನೋಡಬೇಕಾಗಿದೆ ನಿಮ್ಮ PV ಬಸ್ಅನ್ನು ನಾವು ನಂತರ ನೋಡೋಣ ಆದ್ದರಿಂದ ವೋಲ್ಟೇಜ್ ಮ್ಯಾಗ್ನಿಟ್ಯೂಡ್ ಮತ್ತು ಫೇಸ್ ಕೋನಗಳನ್ನು ಸ್ಲ್ಯಾಕ್ ಬಸ್ ಮೌಲ್ಯಗಳಿಗೆ ಸಮನಾಗಿ ಹೊಂದಿಸಲಾಗಿದೆ ಅಂದರೆ Vi ಆರಂಭಿಕ ಮೌಲ್ಯ 1 ಆಗಿರುತ್ತದೆ ಮತ್ತು ಕೋನ ಡೆಲ್ಟಾ ಇವುಗಳು i 'ಗೆ ಸರಿಹೊಂದುವ ಆರಂಭಿಕ ಮೌಲ್ಯಗಳಾಗಿವೆ ಆದ್ದರಿಂದ ವೋಲ್ಟೇಜ್ ನಿಯಂತ್ರಿತ ಬಸ್ಗಳಿಗೆ ಪ್ರಮಾಣ Vi ಮತ್ತು Pi ವೇಳಾಪಟ್ಟಿಯನ್ನು ನಿರ್ದಿಷ್ಟಪಡಿಸಲಾಗಿದೆ ಫೇಸ್ ಕೋನಗಳನ್ನು ಸಡಿಲವಾದ ಬಸ್ ಕೋನಕ್ಕೆ ಸಮನಾಗಿ ಹೊಂದಿಸಲಾಗಿದೆ ಇದು PV ಬಸ್ಗಳಿಗೆ ಆರಂಭಿಕ ಮೌಲ್ಯಗಳು ಆದ್ದರಿಂದ ಹಂತ 4 ಲೋಡ್ ಬಸ್ಗಳಿಗೆ Pi ಮತ್ತು Qi ಪಿ ಎಂಬುದು ಪುನರಾವರ್ತನೆಯ ಎಣಿಕೆಯಾಗಿದೆ ಆದ್ದರಿಂದ 50 ಮತ್ತು 51 ಸಮೀಕರಣವನ್ನು ಬಳಸಿಕೊಂಡು ಲೆಕ್ಕಹಾಕಲಾಗುತ್ತದೆ ಮತ್ತು ಪ್ರತಿ ಪುನರಾವರ್ತನೆಯ ಪಿನಲ್ಲಿ ∆Pi ಮತ್ತು ಡೆಲ್ಟಾವನ್ನು 61 ಮತ್ತು 62ನೇ ಸಮೀಕರಣದಿಂದ ಲೆಕ್ಕಹಾಕಲಾಗುತ್ತದೆ ಇದೀಗ ನಾನು ನಿಮಗೆ ವ್ಯತ್ಯಾಸವನ್ನು ಸರಿಯಾಗಿ ತೋರಿಸಿದ್ದೇನೆ ಈ ಒಂದು 61 ಮತ್ತು 62ನೆಯದು ವ್ಯತ್ಯಾಸ ಸರಿ ಮತ್ತು ವೋಲ್ಟೇಜ್ ನಿಯಂತ್ರಿತ Pipand ∆Pip ಬಸ್ಗಳಿಗೆ 50 ಮತ್ತು 61ನೇ ಸಮೀಕರಣವನ್ನು ಬಳಸಿಕೊಂಡು ಲೆಕ್ಕಹಾಕಲಾಗುತ್ತದೆ ಆದ್ದರಿಂದ ವೋಲ್ಟೇಜ್ ನಿಯಂತ್ರಿತ ಬಸ್ನಲ್ಲಿ ∆P ನೀವು ಲೆಕ್ಕಾಚಾರ ಮಾಡಬಹುದು ಆದರೆ∆Qನಿಮಗೆ ಲೆಕ್ಕಾಚಾರ ಮಾಡಲು ಸಾಧ್ಯವಿಲ್ಲ ಏಕೆಂದರೆ Q ತಿಳಿದಿಲ್ಲ ಆದ್ದರಿಂದ 57 58 59 ಮತ್ತು 60ನೇ ಸಮೀಕರಣವನ್ನು ಬಳಸಿಕೊಂಡು J1 ಮತ್ತು J4 ರ ಅಂಶಗಳನ್ನು ಅಂದರೆ ಎಲ್ಲಾ ಜಾಕೋಬಿಯನ್ ಅಂಶಗಳನ್ನು ಲೆಕ್ಕಾಚಾರ ಮಾಡಿ ನೀವು ಲೆಕ್ಕಾಚಾರ ಮಾಡಬೇಕು ಸರಿ ಉದಾಹರಣೆಗೆ ಇದು ನಿಮ್ಮ ಕರ್ಣೀಯ ಅಂಶವಾಗಿದೆ ಇದು J1 ಗಾಗಿ ಆಫ್ ಕರ್ಣೀಯ ಅಂಶವಾಗಿದೆ ಮತ್ತು ಇದು J4 ಗಾಗಿ ಕರ್ಣೀಯ ಅಂಶವಾಗಿದೆJ4 ಗಾಗಿ ಆಫ್ ಕರ್ಣೀಯ ಅಂಶವಾಗಿದೆ ನೀವು 57 58 59ನೇ ಮತ್ತು 60ನೇ ಸಮೀಕರಣವನ್ನು ಬಳಸಿಕೊಂಡು ಲೆಕ್ಕಾಚಾರ ಮಾಡಬೇಕಾಗಿದೆ ಆದ್ದರಿಂದ ನೀವು ಇದನ್ನು ಲೆಕ್ಕಾಚಾರ ಮಾಡಬೇಕು ಇದರ ನಂತರ ನೀವು ∆δ ಮತ್ತು ∆V ಲೆಕ್ಕಾಚಾರಕ್ಕಾಗಿ 55 ಮತ್ತು 56ನೇ ಸಮೀಕರಣವನ್ನು ಪರಿಹರಿಸಬೇಕಾಗುತ್ತದೆ ಆದ್ದರಿಂದ ನೀವು ಈಗ ∆P J1 ∆δ ಮತ್ತು ∆Q J4 ∆V ಅನ್ನು ಹೊಂದಿದ್ದೀರಿ ಆದ್ದರಿಂದ ನೀವು ∆δ ಮತ್ತು∆Vಗಾಗಿ 55 ಮತ್ತು 56ನೇ ಸಮೀಕರಣವನ್ನು ಪರಿಹರಿಸಬೇಕು ಆ 2 ಸಮೀಕರಣಗಳನ್ನು ಪರಿಹರಿಸಬೇಕು ಮುಂದಿನದು 63 ಮತ್ತು 64ನೇ ಸಮೀಕರಣವನ್ನು ಬಳಸಿಕೊಂಡು ಹೊಸ ವೋಲ್ಟೇಜ್ ಪ್ರಮಾಣ ಮತ್ತು ಫೇಸ್ ಕೋನವನ್ನು ಲೆಕ್ಕಾಚಾರ ಮಾಡಿ ಈಗ ಮೋಡ್∆Pi∈ ಮತ್ತು ಇದರ ಗರಿಷ್ಠವು i ಗಿಂತ ಕಡಿಮೆ ಇದ್ದರೆ ಒಮ್ಮುಖವನ್ನು ಪರಿಶೀಲಿಸಿ ಆದ್ದರಿಂದ ಅಲ್ಲಿ ನಾನು ಮೋಡ್ ಅನ್ನು ತೆಗೆದುಕೊಂಡಿದ್ದೇನೆ ಇಲ್ಲಿ ವ್ಯತ್ಯಾಸವನ್ನು ತೆಗೆದುಕೊಂಡ ನಂತರ ಮೋಡ್ ಅನ್ನು ತೆಗೆದುಕೊಳ್ಳಲಾಗಿದೆ ಇದು ಅದೇ ವಿಷಯವಾಗಿದೆ ಪರಿಹಾರವು ಒಮ್ಮುಖವಾಗಿದೆ ಮತ್ತು 9 ನೇ ಹಂತಕ್ಕೆ ಹೋಗಿ ಈ ಅಭಿವ್ಯಕ್ತಿಯಲ್ಲಿ ನೀವು ಈಗಾಗಲೇ ಮೋಡ್ಅನ್ನು ತೆಗೆದುಕೊಂಡಿದೆಯ ಎಂದು ತಿಳಿಯಬೇಕು ಈಗ ಸೈನ್ ಧನಾತ್ಮಕವಾಗಿದೆಯೋಎಂಬುದರ ಬಗ್ಗೆ ಜಾಗ್ರತೆ ಇರಬೇಕು ಆದ್ದರಿಂದ ಇಲ್ಲಿ ಮೋಡ್ಅನ್ನು ಹಾಕುವ ಅಗತ್ಯವಿಲ್ಲ ಏಕೆಂದರೆ ಈಗಾಗಲೇ ನಾವು ಮೋಡ್ ಅನ್ನು ತೆಗೆದುಕೊಂಡಿದ್ದೇವೆ ಆದ್ದರಿಂದ ಇಲ್ಲಿ ನಾನು ಈಗಾಗಲೇ ತೆಗೆದುಕೊಂಡಿದ್ದೇನೆ ನೀವು ಈಗಾಗಲೇ ಇಲ್ಲಿ ಮೋಡ್ ತೆಗೆದುಕೊಂಡಿದ್ದರೆ ಇಲ್ಲಿ ಮೋಡ್ ತೆಗೆದುಕೊಳ್ಳಬೇಡಿ ಮತ್ತು ನೀವು ಇಲ್ಲಿ ಮೋಡ್ ತೆಗೆದುಕೊಳ್ಳದಿದ್ದರೆ ಇಲ್ಲಿ ಮೋಡ್ ತೆಗೆದುಕೊಳ್ಳಿ ಆದ್ದರಿಂದ ಪರಿಹಾರವು ಒಮ್ಮುಖವಾಗಿದೆ ಮತ್ತು 9 ನೇ ಹಂತಕ್ಕೆ ಹೋಗಿ ಹಂತ 9 ಎಂದರೆ ನೀವು ಫಲಿತಾಂಶವನ್ನು ಮುದ್ರಿಸಿ ಎಲ್ಲಾ ಔಟ್ಪುಟ್ಗಳನ್ನು ಬರೆಯಿರಿ ಆದ್ದರಿಂದ ನೀವು ಈ ವಿಷಯವನ್ನು ಬಳಸಿಕೊಂಡು ಡಿಕೌಪ್ಲ್ಡ್ ನ್ಯೂಟನ್ ರಾಪ್ಸನ್ ವಿಧಾನವನ್ನು ಬಳಸಿಕೊಂಡು ಆ ಉದಾಹರಣೆ2 ಅನ್ನು ಪರಿಹರಿಸಬೇಕು ಮತ್ತು 3 ಪುನರಾವರ್ತನೆಯನ್ನು ಮಾಡಬೇಕು ಅಂದರೆ ನಿಮ್ಮ ಗೌಸ್ ಸೀಡೆಲ್ ವಿಧಾನವನ್ನು ಬಳಸಿಕೊಂಡು ಆ ಉದಾಹರಣೆಯನ್ನು ತೆಗೆದುಕೊಂಡಿರುವುದು ನಿಮಗೆ ತಿಳಿದಿದೆ ಉದಾಹರಣೆ 2 ಅನ್ನು ಮತ್ತೊಮ್ಮೆ ನಾನು ತೋರಿಸುತ್ತಿದ್ದೇನೆ ನಾವು ಅದೇ ಡೇಟಾವನ್ನು ಅದೇ ಉದಾಹರಣೆಯನ್ನು ಇರಿಸಿದ್ದೇವೆ ಇಲ್ಲದಿದ್ದರೆ ವಿಭಿನ್ನ ಉದಾಹರಣೆಯು ಗೊಂದಲವನ್ನು ತರುತ್ತದೆ ಆದ್ದರಿಂದ ನಾವು ಅದೇ ಉದಾಹರಣೆಯನ್ನು ಇಟ್ಟುಕೊಂಡಿದ್ದೇವೆ ಆ ಉದಾಹರಣೆ ಎಲ್ಲಿದೆ ಎಂದು ನೋಡೋಣ ಕೇವಲ ಒಂದು ನಿಮಿಷ ಅದು ಎಲ್ಲಿ ಬೆರೆತಿದೆ ಎಂದು ನೋಡೋಣ ಆ ರೇಖಾಚಿತ್ರ ಎಲ್ಲಿದೆ ಇಲ್ಲದಿದ್ದರೆ ಪರವಾಗಿಲ್ಲ ಅದೇ ಡೇಟಾವನ್ನು ಹೊಂದಿದೆ ಅದು ಪುಟಗಳಲ್ಲಿ ಬೆರೆತುಹೋಗಿದೆ ಹೇಗಾದರೂ ಅದೇ ಉದಾಹರಣೆ ಸರಿ ಮತ್ತು ಅದೇ ಡೇಟಾ ಅದೇ Y ಮ್ಯಾಟ್ರಿಕ್ಸ್ ಅದೇ ಉದಾಹರಣೆ ಆಗಿರುತ್ತದೆ ಅದು 50 ಮತ್ತು 51ನೇ ಸಮೀಕರಣ ಇದು ನಿಮ್ಮ 3 ಬಸ್ ಸಮಸ್ಯೆಯನ್ನು ಹೊಂದಿದೆ ಆದ್ದರಿಂದ ಅದು ಬಸ್ 1 ಸ್ಲ್ಯಾಕ್ ಬಸ್ ಮತ್ತು ಬಸ್ 2 ಮತ್ತು ಬಸ್ 3 PQ ಬಸ್ ಆಗಿದೆ ಆದ್ದರಿಂದ ಆ ಸಮೀಕರಣ 50 ಮತ್ತು ನಿಮ್ಮ 51ನೇ ಸಮೀಕರಣವನ್ನು ನೀವು i 1 ರಿಂದ 3 ಕ್ಕೆ ವಿಸ್ತರಿಸುತ್ತೀರಿ ಅಂದರೆ ಈ ಸಮೀಕರಣ kಯು 1 ಕ್ಕೆ ಸಮನಾಗಿರುತ್ತದೆ k 1 ರಿಂದ 3 ರವರೆಗೆ ವಿಸ್ತರಿಸುತ್ತೀರಿ ಅಂದರೆ i 2 i 3 ವಿಸ್ತರಿಸುತ್ತೀರಿ ಆದ್ದರಿಂದ P2 ಅನ್ನು ವಿಸ್ತರಿಸಿದರೆ ಈ ಅಭಿವ್ಯಕ್ತಿ P3 ಅಭಿವ್ಯಕ್ತಿ Q2 ಅಭಿವ್ಯಕ್ತಿ ಮತ್ತು Q3 ಅಭಿವ್ಯಕ್ತಿಯಾಗಿದೆ ಆದ್ದರಿಂದ ನೀವು ಈ ಸಮೀಕರಣವನ್ನು ವಿಸ್ತರಿಸುತ್ತೀರಿ ಆದ್ದರಿಂದ ನಾನು ಇದನ್ನು ಓದುವುದಿಲ್ಲ ನೀವು ವಿಸ್ತರಿಸಿದರೆ ಇದನ್ನು ಕರ್ಣೀಯ ಅಂಶಗಳು ಮತ್ತು ಆಫ್ ಕರ್ಣೀಯ ಅಂಶಗಳನ್ನು ಕಂಡುಹಿಡಿಯಬಹುದು ನಂತರ ನೀವು ಏನು ಮಾಡುತ್ತೀರಿ ಅದರ ನಂತರ ನೀವು ಎಲ್ಲಾ ಡರಿವಿಟಿವಗಳನ್ನು ತೆಗೆದುಕೊಳ್ಳಬೇಕು ಸರಿ dp2d2V2V1Y2121 21V2V3Y2323 23 dp2d3 V3V2Y3232 32 dp3d3V3V1Y3131 31V3V2Y2332 32 dp3d2 V3V2Y3232 32 dQ2dV2 V1Y2121 21 2V2Y2322 V3Y2323 23 dQ2dV3 V2Y2323 23 ಆದ್ದರಿಂದ ಆ ಸಂದರ್ಭದಲ್ಲಿ ನೀವು dp2d2 ಅನ್ನು ತೆಗೆದುಕೊಳ್ಳಬೇಕು ನೀವು ಡರಿವಿಟಿವಗಳನ್ನು ತೆಗೆದುಕೊಂಡರೆ ಅದು V2 V1 ಆಗುತ್ತದೆ ಪ್ರಮಾಣವು ಅರ್ಥವಾಗುತ್ತದೆ ಕೇವಲ ಹೇಳುವುದು V2V1Y21 21 21 ನಂತರ ಪ್ಲಸ್ V2V3Y23 23 23 ಇದು dp2d2 ಆಗಿದೆ ಇದು ಮೊದಲ ಕರ್ಣೀಯ ಅಂಶವಾಗಿದೆ ನಂತರ dp2 d3 ವು V3V2Y32 32 23 ಆಗಿದೆ ನಂತರ dp3d3 V3V1Y31 31 31 ಪ್ಲಸ್ V3V2Y23 32 32ಕ್ಕೆ ಸಮನಾಗಿರುತ್ತದೆ ಅದೇ ರೀತಿ dp3 d2 ಮೈನಸ್ V3V2Y32 32 3∆2 2 ಆಗಿರುತ್ತದೆ ಮತ್ತು ಇದು ನಿಮ್ಮ dQ2dV2 ಆಗಿದೆ ಈಗ ಇದನ್ನು ನೀವು ತೆಗೆದುಕೊಳ್ಳಿ ಯಾಕೆಂದರೆ ಈ ಎಲ್ಲಾ ಅಭಿವ್ಯಕ್ತಿಗಳಲ್ಲಿ Q2 Q3ಯನ್ನು ನಿಮಗೆ ನೀಡಲಾಗಿದೆ ಆದ್ದರಿಂದ ನೀವು ಡೆಲ್ಟಾ Q2 ಡೆಲ್ಟಾ V2 ನ ಡರಿವಿಟಿವಗಳನ್ನು ತೆಗೆದುಕೊಂಡರೆ ನಂತರ ಮೈನಸ್ V1 Y21 ನಂತರ ನಿಮ್ಮ 21 21 2V2Y22 V3Y23 23 23 ಆಗುತ್ತದೆ ಆದ್ದರಿಂದ dQ2dV3ಯು ಆಫ್ ಕರ್ಣೀಯ ಏಕಪದ V2Y23 23 23ಆಗಿದೆ ಮುಂದಿನ 2 ಪದಗಳು ಇವೆ ಈಗ ಡೇಟಾ ಉದಾಹರಣೆ 2 ಅದೇ ಡೇಟಾವನ್ನು ನಾವು ತೆಗೆದುಕೊಳ್ಳುತ್ತಿದ್ದೇವೆ ಆದ್ದರಿಂದ ಎಲ್ಲಾ ಡೇಟಾವನ್ನು ಇಲ್ಲಿ ನೀಡಲಾಗಿದೆ Y ನ ಪ್ರಮಾಣ ಅದರ ಕೋನ ನಂತರ V V1 ಆರಂಭಿಕ ಮೌಲ್ಯಗಳನ್ನು ನೀವು 1 05 ಎಂದು ತೆಗೆದುಕೊಂಡಿದ್ದೀರಿ ಆದರೆ ಇತರ ಆರಂಭಿಕ ಕೋನ ಮೌಲ್ಯಗಳನ್ನು ಫ್ಲಾಟ್ ವೋಲ್ಟೇಜ್ ತೆಗೆದುಕೊಳ್ಳುವ ಬದಲು ಇಲ್ಲಿ ಸಹ ನೀವು 1 05 1 05 ತೆಗೆದುಕೊಂಡಿರಬೇಕಾಗಿತ್ತು ಆದರೆ ನಾನು ಇದನ್ನು 1 0 ಎಂದು ತೆಗೆದುಕೊಂಡಿದ್ದೇನೆ ಇದು ಕೂಡ 1 0 ಆದರೆ ಸ್ಲ್ಯಾಕ್ ಬಸ್ ವೋಲ್ಟೇಜ್ 1 05 ಆಗಿದೆ ಈ ನಿಯತಾಂಕದೊಂದಿಗೆ dp2d2 d2 ಬದಲಾಯಿಸಿದರೆ ಅದು 52 97 ಆಗಿರುತ್ತದೆ dp2d3 ನೀವು ಬದಲಾಯಿಸಿದರೆ ಅದು −31 98 ಆಗಿರುತ್ತದೆ ಅದೇ ರೀತಿ dp3d2ಯು −31 98 ಆಗಿರುತ್ತದೆ ಮತ್ತು dp3d3 ನಿಮಗೆ 63 48 ಸಿಗುತ್ತದೆ ಈಗ ಇಲ್ಲಿ ನಾವು ಎಲ್ಲಾ ನಿಯತಾಂಕಗಳನ್ನು ಬದಲಾಯಿಸಿದರೆ dQ2dV2ನಿಮಗೆ 50 97 ಸಿಗುತ್ತದೆ ಅದೇ ರೀತಿ dQ3dV3 ನಿಮಗೆ 60 47 dQ3 dV2 ನಿಮಗೆ −31 98 ಮತ್ತು dQ3 dV2 ನಿಮಗೆ −31 98 ಸಿಗುತ್ತದೆ ನೀವು ಈ ಎಲ್ಲಾ ಮೌಲ್ಯಗಳನ್ನು ಹಾಕುತ್ತೀರಿ ಮತ್ತು ನೀವು ಲೆಕ್ಕಾಚಾರ ಮಾಡುತ್ತೀರಿ ನಂತರ ಜಾಕೋಬಿಯನ್ ಮ್ಯಾಟ್ರಿಕ್ಸ್ನಲ್ಲಿ ಈ ಆರಂಭಿಕ ನಿಯತಾಂಕಗಳೊಂದಿಗೆ ಜಾಕೋಬಿಯನ್ ಮ್ಯಾಟ್ರಿಕ್ಸ್ನ ಜಾಕೋಬಿಯನ್ ಅಂಶಗಳ ಆರಂಭಿಕ ಮೌಲ್ಯಗಳು 52 98 63 48 ಆಗಿವೆ ಅದೇ ರೀತಿ J4 ಸಹ 50 98 60 47 ಆಗಿದೆ ಆದ್ದರಿಂದ ಇದು J1 ಇದು J4 2 into 2 ಮ್ಯಾಟ್ರಿಕ್ಸ್ ಸರಿ ವಾಸ್ತವವಾಗಿ ಈ ಸಮಸ್ಯೆಗೆ ಪ್ರತಿ ಪುನರಾವರ್ತನೆಗಾಗಿ ನೀವು V ಮತ್ತು ಡೆಲ್ಟಾಗಳ ಹೊಸ ಮೌಲ್ಯಗಳನ್ನು ಪಡೆಯುತ್ತೀರಿ ಮತ್ತು ಪ್ರತಿ ಪುನರಾವರ್ತನೆಯಲ್ಲಿ ನಾವು ಜಾಕೋಬೀನ್ ಮ್ಯಾಟ್ರಿಕ್ಸ್ ಅನ್ನು ಲೆಕ್ಕಾಚಾರ ಮಾಡಿದರೆ ಅದರ ಕಾರ್ಯವಿಧಾನವು ಗಣನೀಯವಾಗಿ ಹೆಚ್ಚು ಸಮಯ ತೆಗೆದುಕೊಳ್ಳುತ್ತದೆ ನಾವು ಕ್ಯಾಲ್ಕುಲೇಟರ್ ಅನ್ನು ಸಹ ಬಳಸಿದರೆ ಅದು ನಿಮ್ಮ ಸಮಯವನ್ನು ತೆಗೆದುಕೊಳ್ಳುತ್ತದೆ ಆದ್ದರಿಂದ ನಾವು ಏನು ಮಾಡುತ್ತೇವೆಂದರೆ ಜಾಕೋಬಿಯನ್ ಮ್ಯಾಟ್ರಿಕ್ಸ್ ಜಾಕೋಬಿಯನ್ ಅಂಶಗಳು ಏನೇ ಇರಲಿ ನೀವು ಈ ಮೌಲ್ಯಗಳನ್ನು ಪಡೆದುಕೊಂಡಿದ್ದೀರಿ ಇದನ್ನು ಎಲ್ಲಾ ಪುನರಾವರ್ತನೆಯಲ್ಲಿ ಸ್ಥಿರವಾಗಿ ಉಳಿಸಿಕೊಳ್ಳಲಾಗುತ್ತದೆ ಆದ್ದರಿಂದ ಮುಂದಿನ ಪುನರಾವರ್ತನೆಗಳಲ್ಲಿ ನಾವು ಜಾಕೋಬೀನ್ ಅನ್ನು ಲೆಕ್ಕಿಸುವುದಿಲ್ಲ ಆದ್ದರಿಂದ ಈ 2 ಮೌಲ್ಯಗಳು ಸ್ಥಿರವಾಗಿ ಉಳಿಯುತ್ತವೆ ನಾವು ಅದನ್ನು ಎರಡನೇ ಅಥವಾ ಮೂರನೇ ಪುನರಾವರ್ತನೆಯಲ್ಲಿ ಬದಲಾಯಿಸುವುದಿಲ್ಲ ವಾಸ್ತವವಾಗಿ ಈ ಉದಾಹರಣೆಯನ್ನು ನ್ಯೂಟನ್ ರಾವ್ಸನ್ ವಿಧಾನವು ಹೇಗೆ ಸರಿಯಾಗಿ ಕಾರ್ಯನಿರ್ವಹಿಸುತ್ತದೆ ಎಂಬುದನ್ನು ತೋರಿಸಲು ತೆಗೆದುಕೊಳ್ಳಲಾಗಿದೆ ಆದ್ದರಿಂದ ಈ ಸಮಸ್ಯೆಗೆ J ಮತ್ತು J4 ಅನ್ನು ಮೇಲೆ ಲೆಕ್ಕಹಾಕಲಾಗುತ್ತದೆ ಪುನರಾವರ್ತನೆಯ ಪ್ರಕ್ರಿಯೆಯಲ್ಲಿ ಸ್ಥಿರವಾಗಿರುತ್ತದೆ ಎಂದು ಭಾವಿಸಿ ಆದ್ದರಿಂದ ಇದನ್ನು ನಾವು ತೆಗೆದುಕೊಳ್ಳುವುದಿಲ್ಲ ಮುಂದಿನ ಪುನರಾವರ್ತನೆಗಳಲ್ಲಿ ನಾವು ಲೆಕ್ಕಾಚಾರ ಮಾಡುವುದಿಲ್ಲ ಮುಂದೆ P2 ಅನ್ನು ಲೆಕ್ಕಹಾಕಲಾಗಿದೆಯೇ P2 ಲೆಕ್ಕಾಚಾರ ಎಂದರೆ ಈ ಸೂತ್ರ ಈ ಸೂತ್ರವನ್ನು ಬಳಸುವುದು ಈ 50 ಮತ್ತು 51 ಈ ಡೆರಿವೇಶನ್ ಇದೆ i2 ಹಾಕಿ ಅಭಿವ್ಯಕ್ತಿ ಪಡೆಯಿರಿi 3 ಕ್ಕೆ ಸಮನಾಗಿರುತ್ತದೆ ಈ ಎಲ್ಲಾ ಅಭಿವ್ಯಕ್ತಿಗಳನ್ನು ನಿಜವಾಗಿ ನೀಡಲಾಗಿದೆ ಈ ಎಲ್ಲಾ ಅಭಿವ್ಯಕ್ತಿಗಳನ್ನು ನೀಡಲಾಗಿದೆ ಈ P2 ಅಭಿವ್ಯಕ್ತಿಯ ವಿಸ್ತೃತ ರೂಪವನ್ನು ನೀಡಲಾಗಿದೆ ಇಲ್ಲಿ ಎಲ್ಲಾ ಆರಂಭಿಕ ಮೌಲ್ಯಗಳನ್ನು P2 ನಲ್ಲಿ ಇರಿಸಿ ಅದು ನಿಮ್ಮ P2 ಲೆಕ್ಕಾಚಾರವಾಗಿದೆ ನೀವು ನಿಜವಾಗಿ ಕಂಪ್ಯೂಟಿಂಗ್ ಮಾಡುತ್ತಿದ್ದೀರಿ ಆದ್ದರಿಂದ P ನಲ್ಲಿರುವ ಈ P20 ಅನ್ನು ನೀವು ನೋಡಿದರೆ ಅದು ಸೊನ್ನೆ ಪುನರಾವರ್ತನೆಯ ಎಣಿಕೆಗೆ'0' iteration count ಸಮಾನವಾಗಿರುತ್ತದೆ ಆದ್ದರಿಂದ P2 ಈ ಸಮೀಕರಣದಲ್ಲಿ ಎಲ್ಲಾ ಮೌಲ್ಯಗಳನ್ನು ಬದಲಿಸಿದಾಗ p 0 ಮೌಲ್ಯ ಇದ್ದಾಗ ಲೆಕ್ಕಹಾಕಲಾದ P2 ಸಿಗುತ್ತದೆ ಆರಂಭಿಕ ವಿಷಯ −0 ಅದೇ ರೀತಿ P3 ಅನ್ನು ಲೆಕ್ಕಹಾಕಲಾಗಿದೆ ಈ ಅಭಿವ್ಯಕ್ತಿಯಲ್ಲಿ ನೀವು ಆ ಎಲ್ಲಾ ಆರಂಭಿಕ ಮೌಲ್ಯಗಳನ್ನು ಬದಲಿಸುತ್ತೀರಿ ನೀವು P3 ಲೆಕ್ಕಾಚಾರವನ್ನು −0 44 ಆಗಿ ಪಡೆಯುತ್ತೀರಿ ಹಾಗೇ ಇಲ್ಲಿ Q2 ಅಭಿವ್ಯಕ್ತಿ ನೀಡಲಾಗಿದೆ Q3 ನೀಡಲಾಗಿದೆ ಆದ್ದರಿಂದ ಈ ಎಲ್ಲಾ ನಿಯತಾಂಕಗಳನ್ನು ಇಲ್ಲಿ ಇರಿಸಬೇಕಾಗುವುದು ಆದ್ದರಿಂದ ಆರಂಭಿಕ ಮೌಲ್ಯಗಳಲ್ಲಿರುವ Q2ಅನ್ನು ಲೆಕ್ಕಹಾಕಲಾಗಿದೆ ಆದ್ದರಿಂದ ಅವು ನಿಜವಾಗಿ −1 0 ಆಗುತ್ತದೆ ಎಲ್ಲವನ್ನೂ ಬದಲಾಯಿಸಿದಾಗ ಮತ್ತು ಲೆಕ್ಕಹಾಕಿದಾಗ ಅದು −1 0 ಆಗಿರುತ್ತದೆ ಅದೇ ರೀತಿ Q3 ಅನ್ನು ಲೆಕ್ಕಾಚಾರ ಮಾಡಿ ಮೈನಸ್ Q3 ಅಭಿವ್ಯಕ್ತಿಯಲ್ಲಿ ಇವೆಲ್ಲವನ್ನೂ ಬದಲಾಯಿಸಿದಾಗ ನೀವು −1 503 ಎಂದು ಪಡೆಯುತ್ತೀರಿ ಇದು ಲೆಕ್ಕಾಚಾರವಾಗಿದೆ ಈಗ ನೀವು ಆ ವೇಳಾಪಟ್ಟಿ ಮೌಲ್ಯವನ್ನು ಸರಿಯಾಗಿ ಲೆಕ್ಕಾಚಾರ ಮಾಡಬೇಕು ಆದ್ದರಿಂದ ಮುಂದಿನದು ಗೌಸ್ ಸೀಡೆಲ್ಲ್ಗಾಗಿ ನೀವು ಇದನ್ನು ಹೇಗೆ ತೋರಿಸಿದ್ದೀರಿ ಎಂಬುದಾಗಿದೆ ಆದರೆ ಇಲ್ಲಿ ಇದು ಲೋಡ್ ಎಂದು ಭಾವಿಸೋಣ ಇದು ಮೊದಲೇ ನಿಮಗೆ ತೋರಿಸಿದೆ ಇದು ಲೋಡ್ ಮತ್ತು ಇವು ಜನರೇಟರ್ ಆದರೆ ಇದು i ಆದ್ದರಿಂದ ಅದು Pgi Qgi ಸರಿ ಮತ್ತು ಲೋಡ್ PLi Q ಅಂದರೆ PgijQgi PLijQLi ಎಂದು ತೋರಿಸುತ್ತಿದ್ದೇನೆ PLi QLi Pgi ಆದ್ದರಿಂದ ಇಲ್ಲಿ ನಿವ್ವಳ ಇಂಜೆಕ್ಟೆಡ್ ಶಕ್ತಿಯು PiPgi PLi ಆಗಿರುತ್ತದೆ ಮತ್ತು QiQgi QLi ಅದು ನಿಮ್ಮ Piವೇಳಾಪಟ್ಟಿಗೆ ಸಮನಾಗಿರುತ್ತದೆ ಮತ್ತು Qi ವೇಳಾಪಟ್ಟಿ ಇದು ನಿಜವಾಗಿ Pgi PLi ಈ ನಿಗದಿತ ಶಕ್ತಿ ಮತ್ತು Qgi QLiಯು Qi ನಿಗದಿತ ವಿದ್ಯುತ್ ಅಂದರೆ i 2 Pg2 PL2ಆಗಿರುವಾಗ P2 ನಿಗದಿಪಡಿಸಲಾಗಿದೆ ಆದ್ದರಿಂದ ಆ ಉದಾಹರಣೆ 2 ರಲ್ಲಿನ ಎಲ್ಲಾ ಡೇಟಾವನ್ನು ನೀಡಲಾಗಿದೆ ಆದ್ದರಿಂದ ಇದು −20 255 6 ಮೆಗಾವ್ಯಾಟ್ಗಳಲ್ಲಿದೆ ಆದ್ದರಿಂದ ಮೊದಲಿನಂತೆಯೇ ಪ್ರತಿ ಯೂನಿಟ್ಗೆ 2 556 ಅಂತೆಯೇ Q2 ವೇಳಾಪಟ್ಟಿ Qg2 QL2 ಗೆ ಸಮಾನವಾಗಿರುತ್ತದೆ ಅಂದರೆ 30 −140 2 ಪರ್ ಯೂನಿಟ್ನಲ್ಲಿ −1 102 ಪರ್ ಯೂನಿಟ್ ಅದೇ ರೀತಿ P3 ವೇಳಾಪಟ್ಟಿ Pg3 PL3 ಆ ಉದಾಹರಣೆ 2 ಗಾಗಿ ಬಸ್ 3 ನಲ್ಲಿ ಯಾವುದೇ ಜನರೇಟರ್ ಇರಲಿಲ್ಲ ನೀವು ಇದನ್ನು ಈಗಾಗಲೇ ನೋಡಿದ್ದರೆ ಅದು 0 −138 6 ಆಗಿದೆ ಆದ್ದರಿಂದ ಇದು 1 386 ಪರ್ ಯೂನಿಟ್ ಡಿವೈಡೆಡ್ ಬೈ 100 ಏಕೆಂದರೆ ಮೂಲ MVA ಯು 100 ಆಗಿರುವುದು ಅದೇ ರೀತಿ Q3 ವೇಳಾಪಟ್ಟಿಯು Qg3 QL3 ಯು 0−45 2 ಗೆ ಸಮಾನವಾಗಿರುತ್ತದೆ ಆದ್ದರಿಂದ ಅಂತಿಮವಾಗಿ −0 452 ಪರ್ ಯೂನಿಟ್ ಮೆಗಾವರ್ ಆಗಿರುವುದು ಆದ್ದರಿಂದ ಈ ಎಲ್ಲಾ P2 Q2 P3 Q2 ಆ ನಿಗದಿತ ಮೌಲ್ಯವನ್ನು ಲೆಕ್ಕಹಾಕಲಾಗಿದೆ ಈಗ ∆P2 ಯು P2 ವೇಳಾಪಟ್ಟಿಯಾಗಿರುತ್ತದೆ P2 ಲೆಕ್ಕಹಾಕಲಾಗಿದೆ ಆದ್ದರಿಂದ ನಾವು ಇದನ್ನು ಪಡೆದುಕೊಂಡಿದ್ದೇವೆ ಈ P2 ವೇಳಾಪಟ್ಟಿಯು −2 556 at ಮೈನಸ್ 0 5 ಲೆಕ್ಕಹಾಕಲಾದ ಮೈನಸ್ P2 ಆದ್ದರಿಂದ ಮೈನಸ್ 0 5 ರ ಮೈನಸ್ ಆದ್ದರಿಂದ ಇದು −2 056 ಆಗುತ್ತದೆ ಅದೇ ರೀತಿ ∆P30 ಎಂಬುದು P3 ವೇಳಾಪಟ್ಟಿ ಮೈನಸ್ ಲೆಕ್ಕಹಾಕಲಾದ P30 ಅದು 1 44 0 946 ಏಕೆಂದರೆ ಇದು −0 44 ಲೆಕ್ಕಹಾಕಲಾಗಿದೆ ಎಂದು ತೋರಿಸಲಾಗಿದೆ ಅಂತೆಯೇ ನೀವು ∆Q2 ಸಬ್ಸ್ಟಿಟ್ಯೂಟ್ ನೀವು ಸಬ್ಸ್ಟಿಟ್ಯೂಟ್ ಮಾಡಿದರೆ ಅದು 1 102 ಎಂದಾಗುವುದು 0 102 ಮತ್ತು ∆Q30ಯು Q3 ವೇಳಾಪಟ್ಟಿ ಮೈನಸ್ Q30 ಸಮಾನಗಿದೆ ಎಂದು ಲೆಕ್ಕಹಾಕಲಾಗಿದೆ ಅದು 0 452 1 503 ಆದ್ದರಿಂದ 1 ಈ ವ್ಯತ್ಯಾಸಗಳನ್ನು ಆರಂಭದಲ್ಲಿ ನಾವು ಪಡೆದುಕೊಂಡಿದ್ದೇವೆ ಆದ್ದರಿಂದ ಈ ಎಲ್ಲಾ ವಿಷಯಗಳು ನಿಮಗೆ ವೇಳಾಪಟ್ಟಿ ಮೌಲ್ಯದ ಬಗೆಗಿನ ವಿಷಯವೆಂದು ಸ್ಪಷ್ಟವಾಗಿದೆ ಮತ್ತು ಲೆಕ್ಕಾಚಾರ ಎಂದರೆ ಆ ಸಮೀಕರಣವನ್ನು ಬಳಸಿ ನೀವು ಲೇಖ ಹಾಕುವುದು ಕ್ಯಾಲ್ಕುಲೇಟರ್ ಮೂಲಕ ಮಾತ್ರ ಅಥವಾ ಕೋಡ್ ಮೂಲಕ ನಂತರ ಸಹಜವಾಗಿ ಕಂಪ್ಯೂಟರ್ ಮೂಲಕ ತಿಳಿಯಬಹುದಾಗಿದೆ ಆದ್ದರಿಂದ ಇವೆಲ್ಲಾ ಮೌಲ್ಯಗಳಾಗಿವೆ